ಶುಭೋದಯ ಈಗ ನಾವು ಇತರ ವೆಚ್ಚದ ಅಂದಾಜು ತಂತ್ರವನ್ನು ತೆಗೆದುಕೊಳ್ಳೋಣ ಕೊನೆಯ ತರಗತಿ ನಾವು ಮೂಲಭೂತ COCOMO ಮೊಡೆಲ್ ಬಗ್ಗೆ ಚರ್ಚಿಸಲಾಗಿದೆ ಈಗ ನಾವು ಇತರ ಎರಡು ಪ್ರಕಾರಗಳ ಬಗ್ಗೆ ನೋಡೋಣ COCOMO ಇದು ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಮತ್ತು ಸಂಪೂರ್ಣ COCOMO ಆಗಿದೆ ಬೇಸಿಕ್ COCOMO ಮೊಡೆಲ್ ಸ್ವಲ್ಪ ಅನಾನುಕೂಲತೆಗಳಿವೆ ಎಂಬುದನ್ನು ನೋಡಿ ಪ್ರಯತ್ನ ಮತ್ತು ಅಭಿವೃದ್ಧಿಯ ಸಮಯ ಅವು ಉತ್ಪನ್ನದ ಗಾತ್ರವನ್ನು ಮಾತ್ರ ಅವಲಂಬಿಸಿರುತ್ತದೆ ಎಂದು ಊಹಿಸುತ್ತದೆ ಆದಾಗ್ಯೂ ನೀವು ಆಧುನಿಕ ಯೋಜನೆಯ ಬೆಳವಣಿಗೆಗಳಲ್ಲಿ ಹಲವಾರು ಇತರ ನಿಯತಾಂಕಗಳನ್ನು ನೋಡುತ್ತೀರಿ ರಿಲೈಯಬಿಲಿಟಿಯ ಅವಶ್ಯಕತೆಗಳಂತಹ ಪ್ರಯತ್ನ ಮತ್ತು ಅಭಿವೃದ್ಧಿ ಸಮಯವನ್ನು ಸಹ ನೀವು ಪರಿಣಾಮ ಬೀರಬಹುದು ನಿಮ್ಮ ಉತ್ಪನ್ನವು ಹೆಚ್ಚು ವಿಶ್ವಾಸಾರ್ಹವಾಗಿರಬೇಕು ನೀವು ಹಲವಾರು ಆಧುನಿಕ ಲಭ್ಯವಿರುವ ಕೇಸ್ ಪರಿಕರಗಳನ್ನು ಅಥವಾ ಕೆಲವು ಆಧುನಿಕವನ್ನು ಬಳಸುತ್ತಿರಬಹುದು ಪ್ರೋಗ್ರಾಮಿಂಗ್ ಡೆವಲಪರ್ಗಳಿಗೆ ಖಂಡಿತವಾಗಿಯೂ ಸಾಮಾನ್ಯ ಪ್ರಯತ್ನಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಇದು ನಿರ್ವಹಿಸಬೇಕಾದ ಡೇಟಾದ ಗಾತ್ರವು ಸಾಕಷ್ಟು ದೊಡ್ಡದಾಗಿದೆ ಆದ್ದರಿಂದ ಈ ಅವಶ್ಯಕತೆಗಳು ಅಥವಾ ಈ ನಿಯತಾಂಕಗಳು ಪ್ರಯತ್ನ ಮತ್ತು ಅಭಿವೃದ್ಧಿ ಸಮಯದ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಇವುಗಳನ್ನು COCOMO ಮೊಡೆಲ್ನಲ್ಲಿ ತಿಳಿಸಬೇಕು ಆದ್ದರಿಂದ ಈ ಸಮಸ್ಯೆಗಳನ್ನು ಪರಿಗಣಿಸಲು ಬೇಸಿಕ್ COCOMO ಮೊಡೆಲ್ ಅನ್ನು ವರ್ಧಿಸಲಾಗಿದೆ ಆದ್ದರಿಂದ ಹೊಸ COCOMO ಮೊಡೆಲ್ ಅನ್ನು ನಾವು ಇಂಟರ್ಮೀಡಿಯೇಟ್ ಮೊಡೆಲ್ ಎಂದು ಕರೆಯುತ್ತೇವೆ ಆದ್ದರಿಂದ ನಿಖರವಾಗಿ ಅಂದಾಜು ಮತ್ತು ಅಂತಹ ಎಲ್ಲಾ ಆಧುನಿಕ ಸಂಬಂಧಿತ ನಿಯತಾಂಕಗಳ ಪರಿಣಾಮವನ್ನು ಪರಿಗಣಿಸಲು ಆದ್ದರಿಂದ ಒಂದು ಹೊಸ COCOMO ಮೊಡೆಲ್ ಸ್ವಲ್ಪ ಮುಂದುವರಿದ COCOMO ಮೊಡೆಲ್ ಅನ್ನು ಪ್ರಸ್ತಾಪಿಸಲಾಯಿತು ಇದನ್ನು ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಎಂದು ಕರೆಯಲಾಗುತ್ತದೆ ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಎಲ್ಲವನ್ನೂ ಗುರುತಿಸುತ್ತದೆ ಈ ಸಂಬಂಧಿತ ನಿಯತಾಂಕಗಳನ್ನು ಅವರಿಗೆ ತಿಳಿಸಲಾಗಿದೆ ಆದ್ದರಿಂದ ಮೊದಲು ನೀವು ಇನಿಷ್ಯಲ್ ಎಸ್ಟಿಮೇಟ್ ಮಾಡಬೇಕು ನಂತರ ಇಂಟರ್ಮೀಡಿಯೇಟ್ COCOMO ಇನಿಷ್ಯಲ್ ಎಸ್ಟಿಮೇಟ್ಅನ್ನು ಪರಿಷ್ಕರಿಸುತ್ತದೆ ಇದು 15 ಕಾಸ್ಟ್ ಡ್ರೈವರ್ಸ್ಗಳ ಸೆಟ್ ಅನ್ನು ಬಳಸಿಕೊಂಡು ಬೇಸಿಕ್ COCOMO ನಿಂದ ಪಡೆಯಲ್ಪಟ್ಟಿದೆ ಆದ್ದರಿಂದ ಮೊದಲು ನೀವು COCOMO ಅನ್ನು ಬಳಸಿಕೊಂಡು ಇನಿಷ್ಯಲ್ ಎಸ್ಟಿಮೇಟ್ ಅನ್ನು ಸಿದ್ಧಪಡಿಸಬೇಕು ನಂತರ ಈ ಇನಿಷ್ಯಲ್ ಎಸ್ಟಿಮೇಟ್ ಅನ್ನು 15 ಕಾಸ್ಟ್ ಡ್ರೈವರ್ಸ್ಗಳು ಅಥವಾ ಮಲ್ಟಿಪ್ಲೈಯರ್ಗಳ ಸೆಟ್ ಅನ್ನು ಬಳಸಿಕೊಂಡು ಸಂಸ್ಕರಿಸಬಹುದು ಈಗ ಇಂಟರ್ಮೀಡಿಯೇಟ್ COCOMO ಗೆ ಅನ್ವಯವಾಗುವ 15 ಬೆಲೆಯ ಡ್ರೈವರ್ಗಳ ಯಾವುದು ಸಾಧ್ಯ ಎಂದು ನೋಡೋಣ ಆದ್ದರಿಂದ 15 ಪಟ್ಟಿಗೆ ಹೋಗುವ ಮೊದಲು ಈ ಡ್ರೈವರ್ಗಳು ಅಥವಾ ಈ ಮಲ್ಟಿಪ್ಲೈಯರ್ಗಳು ಶ್ರಮ ಅಥವಾ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಉದಾಹರಣೆಗೆ ನೋಡಿ ಯಾರಾದರೂ ಟ್ರಡಿಷನಲ್ ಪ್ರೋಗ್ರಾಮಿಂಗ್ ಅಭ್ಯಾಸಗಳನ್ನು ಬಳಸುವ ಬದಲು ಮೊಡರ್ನ್ ಪ್ರೋಗ್ರಾಮಿಂಗ್ ಪ್ರಾಯೋಗಿಕ ಅಭ್ಯಾಸಗಳನ್ನು ಬಳಸುತ್ತಿದ್ದರೆ ಖಂಡಿತವಾಗಿಯೂ ಅಗತ್ಯವಿರುವ ಶ್ರಮ ಕಡಿಮೆ ಇರುತ್ತದೆ ಆದ್ದರಿಂದ ಬೇಸಿಕ್ COCOMO ನಿಂದ ಪಡೆದ ಇನಿಷ್ಯಲ್ ಎಸ್ಟಿಮೇಟ್ಗಳು ಕೆಳಮುಖವಾಗಿ ಅಳೆಯಬೇಕು ಅದೇ ರೀತಿ ನೀವು ರಿಯಲ್ ಟೈಮ್ ಸಿಸ್ಟಮ್ ಅನ್ನು ರಿಯಲ್ ಟೈಮ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸುತ್ತಿದ್ದೀರಿ ಎಂದು ಭಾವಿಸೋಣ ಇದಕ್ಕಾಗಿ ಕಟ್ಟುನಿಟ್ಟಾದ ವಿಶ್ವಾಸಾರ್ಹ ಅವಶ್ಯಕತೆಯಿದೆ ಅದು ವಿಫಲವಾಗಬಾರದು ಯಾವುದೇ ವಿಳಂಬ ಇರಬಾರದು ಅವರು ಗಡುವನ್ನು ಪೂರೈಸಬೇಕು ಆದ್ದರಿಂದ ಉತ್ಪನ್ನದ ಮೇಲೆ ಹಲವಾರು ಇತರ ವಿರಿಲೈಯಬಿಲಿಟಿ ಅವಶ್ಯಕತೆಗಳಿವೆ ನಂತರ ಏನಾಗುತ್ತದೆ ನೀವು ಹೆಚ್ಚಿನ ಪ್ರಯತ್ನ ಮಾಡಬೇಕು ನೀವು ಸಿದ್ಧಪಡಿಸಿದ ಇನಿಷ್ಯಲ್ ಎಸ್ಟಿಮೇಟ್ ಎಂದರೆ ಏನು ನೀವು ಏನನ್ನು ಪಡೆದುಕೊಂಡಿದ್ದೀರಿ ಅದನ್ನು ಮೇಲಕ್ಕೆ ಅಳೆಯಬೇಕು ಆದ್ದರಿಂದ ಈ ರೀತಿಯಲ್ಲಿ ನೀವು ಪರಿಗಣಿಸಬಹುದು ಇತರ ನಿಯತಾಂಕಗಳು ಅಂದಾಜು ಅಥವಾ ಇನಿಷ್ಯಲ್ ಎಸ್ಟಿಮೇಟ್ಗಳು ಪ್ರಯತ್ನ ಮತ್ತು ವೆಚ್ಚ ಹೇಗೆ ಪರಿಣಾಮ ಬೀರುತ್ತವೆ ಆದ್ದರಿಂದ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ನೀವು ಏನು ಮಾಡಬೇಕು ಇಂಟರ್ಮೀಡಿಯೇಟ್ COCOMO ಮೊಡೆಲ್ 15 ಅನ್ನು ಬಳಸುತ್ತದೆ ಮಲ್ಟಿಪ್ಲೈಯರ್ಗಳು ಅಥವಾ ಈ ಕಾಸ್ಟ್ ಡ್ರೈವರ್ಸ್ಗಳ ಬೆಲೆ ನೀವು ವಿವಿಧ ನಿಯತಾಂಕಗಳನ್ನು ಒಂದರಿಂದ ಮೂರು ಪ್ರಮಾಣದಲ್ಲಿ ರೇಟ್ ಮಾಡಬೇಕು ಆದ್ದರಿಂದ ಈ ವಿಭಿನ್ನ ನಿಯತಾಂಕಗಳನ್ನು ಒಂದರ ಪ್ರಮಾಣದಲ್ಲಿ ರೇಟ್ ಮಾಡಬಹುದು ಈ ರೇಟಿಂಗ್ಗಳನ್ನು ಅವಲಂಬಿಸಿ ನೀವು ಏನು ಮಾಡಬೇಕುನೀವು ಕೋಸ್ಟ್ ಡ್ರೈವರ್ ವ್ಯಾಲ್ಯೂಸ್ ಗುಣಿಸಬೇಕು ಆದ್ದರಿಂದ ಎಲ್ಲಾ 15 ಕಾಸ್ಟ್ ಡ್ರೈವರ್ಗಳನ್ನು ಹೇಗೆ ನೋಡಬಹುದು ಅಥವಾ ಈ ನಿಯತಾಂಕಗಳು ಅನ್ವಯಿಸದಿರಬಹುದು ಪ್ರತಿಯೊಂದು ವ್ಯವಸ್ಥೆಯು 1 2 ಅಥವಾ 10 ಆಗಿರಬಹುದು ಅದು ನಿಮಗೆ ತಿಳಿದಿರುವ ನಿಯತಾಂಕಗಳು ಯಾವ ವೆಚ್ಚಗಳು ನಿಮ್ಮ ಯೋಜನೆಗೆ ಡ್ರೈವರ್ ಅಗತ್ಯವಿದೆ ಒಂದರಿಂದ ಮೂರು ಸ್ಕೇಲ್ ಬಳಸಿ ಅವುಗಳನ್ನು ಕಂಡುಹಿಡಿಯಿರಿ ಅಥವಾ ರೇಟ್ ಮಾಡಿ ನಂತರ ಈ ಕಾಸ್ಟ್ ಡ್ರೈವರ್ಗಳ ಮೌಲ್ಯಗಳನ್ನು ಅಂದಾಜಿನೊಂದಿಗೆ ಗುಣಿಸಿ ಮೂಲಭೂತ COCOMO ಅನ್ನು ಬಳಸಿಕೊಂಡು ಪಡೆಯಲಾಗುತ್ತದೆ ಆದ್ದರಿಂದ ಈ ಉತ್ಪನ್ನ ಈ ಗುಣಾಕಾರ ಈ ಗುಣಾಕಾರದ ಫಲಿತಾಂಶವು ನಿಮಗೆ ಹೆಚ್ಚು ನಿಖರವಾದ ಅಂದಾಜನ್ನು ನೀಡುತ್ತದೆ ಆದ್ದರಿಂದ ಇದು ಇಂಟರ್ಮೀಡಿಯೇಟ್ COCOMO ಮೊಡೆಲ್ನ ಉದ್ದೇಶವಾಗಿದೆ ಆದರೆ ನಾನು ಇಲ್ಲಿ ರೇಟಿಂಗ್ ಅನ್ನು ಒಂದರಿಂದ ಮೂರರ ನಡುವೆ ಮಾಡಬೇಕು ಎಂದು ಹೇಳುತ್ತಿದ್ದರೂ ಸಹ ನೆನಪಿಡಿ ಆದರೆ ಕೆಲವು ಸಂದರ್ಭಗಳಲ್ಲಿ ಪ್ಯಾರಾಮೀಟರ್ಗಳ ಮೌಲ್ಯ ಅಥವಾ ಕಾಸ್ಟ್ ಡ್ರೈವರ್ ಸಹ 1 ಕ್ಕಿಂತ ಕಡಿಮೆಯಿರಬಹುದು ಉದಾಹರಣೆಗೆ ನೀವು ಆಧುನಿಕವನ್ನು ಬಳಸುವಾಗ ಟ್ರಡಿಷನಲ್ ಪ್ರೋಗ್ರಾಮಿಂಗ್ ಅಭ್ಯಾಸಗಳನ್ನು ಬಳಸುವ ಬದಲು ಮೊಡರ್ನ್ ಪ್ರೋಗ್ರಾಮಿಂಗ್ ಅಭ್ಯಾಸಗಳು ನಂತರ ಏನಾಗುತ್ತದೆ ಏನಾಗುತ್ತದೆ ಈ ಪ್ರಯತ್ನವು ತುಂಬಾ ಕಡಿಮೆ ಇರುತ್ತದೆ ಕಡಿಮೆ ಎಂದರೆ ನೀವು ಕೆಳಮುಖವಾಗಿ ಹೋಗಬೇಕು ಆದ್ದರಿಂದ ನಾವು ಆ ಸಂದರ್ಭದಲ್ಲಿ ಕಾಸ್ಟ್ ಡ್ರೈವರ್ನ ಮೌಲ್ಯವು 1 ಕ್ಕಿಂತ ಕಡಿಮೆಯಿರುತ್ತದೆ 0 9 ಆಗಿರಬಹುದು ಅದನ್ನು ನಾನು ನಿಮಗೆ ಟೇಬಲ್ನಲ್ಲಿ ನೀಡುತ್ತೇನೆ ಆದ್ದರಿಂದ ಈ ಕಾಸ್ಟ್ ಡ್ರೈವರ್ರಿಗೆ ನಿಖರವಾದ ಮೌಲ್ಯಗಳು ಯಾವುವು ಆದ್ದರಿಂದ ಈ ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಹೇಗೆ ಮುಂದುವರಿಯುತ್ತದೆ ಎಂಬುದನ್ನು ನಾವು ನೋಡೋಣ ಇದು ಬೇಸಿಕ್ COCOMO ಅನ್ನು ತೆಗೆದುಕೊಳ್ಳುತ್ತದೆ ಬೇಸಿಕ್ COCOMO ಅನ್ನು ಬಳಸಿಕೊಂಡು ಆರಂಭಿಕ ಹಂತವಾಗಿ ಇನಿಷ್ಯಲ್ ಎಸ್ಟಿಮೇಟ್ ತಯಾರಿಸಿ ನಿಮ್ಮ ಪ್ರಾಜೆಕ್ಟ್ನ ವೆಚ್ಚ ಮತ್ತು ಅಭಿವೃದ್ಧಿ ಸಮಯದ ಮೇಲೆ ಅವರು ಪರಿಣಾಮ ಬೀರುವ ಅಟ್ರಿಬ್ಯೂಟ್ಗಳು ಯಾವುವು ಎಂದು ಗುರುತಿಸಿ ಉದಾಹರಣೆಗೆ ಪರ್ಸನ್ನೆಲ್ ಅಟ್ರಿಬ್ಯೂಟ್ ಪ್ರೊಡಕ್ಟ್ ಅಟ್ರಿಬ್ಯೂಟ್ ಕಂಪ್ಯೂಟರ್ ಅಟ್ರಿಬ್ಯೂಟ್ ಮತ್ತು ಪ್ರಾಜೆಕ್ಟ್ ಅಟ್ರಿಬ್ಯೂಟ್ಗಳು ಆದ್ದರಿಂದ ಎಲ್ಲಾ 15 ಅಟ್ರಿಬ್ಯೂಟ್ಗಳನ್ನು ಈ ನಾಲ್ಕು ವರ್ಗಗಳಾಗಿ ವರ್ಗೀಕರಿಸಲಾಗಿದೆ ಆದ್ದರಿಂದ ಇವುಗಳು ಅಟ್ರಿಬ್ಯೂಟ್ಗಳು ನಿಮ್ಮ ಉತ್ಪನ್ನದ ವೆಚ್ಚ ಮತ್ತು ಅಭಿವೃದ್ಧಿ ಸಮಯದ ಮೇಲೆ ಪರಿಣಾಮ ಬೀರುವ ನಿರೀಕ್ಷೆಯಿದೆ ಹಾಗಾದರೆ ನಾವೇನು ಮಾಡಬೇಕು ಬೇಸಿಕ್ COCOMO ನಿಂದ ನೀವು ಪಡೆದ ಮೂಲ ವೆಚ್ಚವನ್ನು ಅಟ್ರಿಬ್ಯೂಟ್ ಮಲ್ಟಿಪ್ಲೈಯರ್ ಕಾಸ್ಟ್ ಮಲ್ಟಿಪ್ಲೈಯರ್ನೊಂದಿಗೆ ನಾವು ಗುಣಿಸಬೇಕಾಗಿದೆ ಇದು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಈ ಆರಂಭಿಕ ಮೂಲ ವೆಚ್ಚವಾಗಿದೆ ಈಗ 15 ಅಟ್ರಿಬ್ಯೂಟ್ಗಳಿವೆ ಎಂದು ನಾನು ಹೇಳಿರುವೆ ಅಟ್ರಿಬ್ಯೂಟ್ಗಳ ಮೂಲ ಯಾವುದು ಎಂದು ನೋಡೋಣ ಪರ್ಸನ್ನೆಲ್ ಅಟ್ರಿಬ್ಯೂಟ್ ಪ್ರೊಡಕ್ಟ್ ಅಟ್ರಿಬ್ಯೂಟ್ ಮತ್ತು ಇತರ ನಾಲ್ಕು ವರ್ಗಗಳಾಗಿ ವರ್ಗೀಕರಿಸಲಾಗಿದೆ ಎರಡು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ನಾಲ್ಕು ಅಟ್ರಿಬ್ಯೂಟ್ಗಳನ್ನು ನೋಡುತ್ತಾರೆ ನಾಲ್ಕು ಗುಣಗಳು ಪ್ರೊಡಕ್ಟ್ ಅಟ್ರಿಬ್ಯೂಟ್ ಪ್ರಾಜೆಕ್ಟ್ ಅಟ್ರಿಬ್ಯೂಟ್ ಇಲ್ಲಿ ಪರ್ಸನ್ನೆಲ್ ಅಟ್ರಿಬ್ಯೂಟ್ ಮತ್ತು ಕಂಪ್ಯೂಟರ್ ಅಟ್ರಿಬ್ಯೂಟ್ ಆದ್ದರಿಂದ ಈ ಎಲ್ಲಾ 15 ಅಟ್ರಿಬ್ಯೂಟ್ ಗಳನ್ನು ಈ ವಿಭಿನ್ನ ಶ್ರೇಣಿಗಳ ಅಡಿಯಲ್ಲಿ ನೋಡೋಣ ಪರ್ಸನ್ನೆಲ್ ಅಟ್ರಿಬ್ಯೂಟ್ಗಳ ಅಡಿಯಲ್ಲಿ ನೀವು ಅನಾಲಿಸ್ಟ್ ಕ್ಯಾಪೆಬಿಲಿಟಿ ವರ್ಚುವಲ್ ಯಂತ್ರವನ್ನು ನೋಡುತ್ತೀರಿ ಅನುಭವ ಪ್ರೋಗ್ರಾಮರ್ ಕ್ಯಾಪೆಬಿಲಿಟಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನುಭವ ಮತ್ತು ಅಪ್ಲಿಕೇಶನ್ ಅನುಭವ ಈ ಅಟ್ರಿಬ್ಯೂಟ್ಗಳು ಈ ಅಟ್ರಿಬ್ಯೂಟ್ಗಳು ಯೋಜನೆಗಾಗಿ ಕೆಲಸ ಮಾಡುವ ಪರ್ಸನ್ನೆಲ್ಗೆ ಸಂಬಂಧಿಸಿದ ಪರ್ಸನ್ನೆಲ್ ಅಟ್ರಿಬ್ಯೂಟ್ಗಳ ಅಡಿಯಲ್ಲಿ ಬರುತ್ತವೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಇವುಗಳು ಈ ಅಟ್ರಿಬ್ಯೂಟ್ಗಳಿಗೆ ಬಳಸಬಹುದಾದ ಸಂಕೇತಗಳಾಗಿವೆ ಅನಾಲಿಸ್ಟ್ ಕ್ಯಾಪೆಬಿಲಿಟಿanalyst capabilityಕ್ಕಾಗಿ ನೀವು ACAP ಕೋಡ್ ಅನ್ನು ಬಳಸಬಹುದು ಇತ್ಯಾದಿ ಆದ್ದರಿಂದ ಪ್ರೊಡಕ್ಟ್ ಅಟ್ರಿಬ್ಯೂಟ್ಗಳಿಗೆ ಇವುಗಳು ಉತ್ಪನ್ನ ಅಟ್ರಿಬ್ಯೂಟ್ಳಾಗಿವೆವಿರಿಲೈಯಬಿಲಿಟಿಯ ಅವಶ್ಯಕತೆ ಡೇಟಾಬೇಸ್ ಗಾತ್ರ ಪ್ರೊಡಕ್ಟ್ ಕಾಂಪ್ಲೆಕ್ಸಿಟಿ ಇವುಗಳು ನಾವು ಅಭಿವೃದ್ಧಿಪಡಿಸುತ್ತಿರುವ ಉತ್ಪನ್ನಕ್ಕೆ ಸಂಬಂಧಿಸಿದ ಅಟ್ರಿಬ್ಯೂಟ್ಗಳಾಗಿವೆ ತದನಂತರ ನೀವು ಪರಿಗಣಿಸಬೇಕಾದ ಕಂಪ್ಯೂಟರ್ ಅಟ್ರಿಬ್ಯೂಟ್ಗಳು ಕಾರ್ಯಗತಗೊಳಿಸುವ ಸಮಯದ ನಿರ್ಬಂಧಗಳು ಯಾವುವು ಶೇಖರಣಾ ನಿರ್ಬಂಧಗಳು ವರ್ಚುವಲ್ ಮೆಮೊರಿ ಚಂಚಲತೆ ಕಂಪ್ಯೂಟರ್ ಟರ್ನ್ಅರೌಂಡ್ ಟೈಮ್ ಯಾವುವು ಆದ್ದರಿಂದ ಈ ಅಂಶಗಳು ಈ ಅಟ್ರಿಬ್ಯೂಟ್ಗಳು ನಿಮ್ಮ ಶ್ರಮ ಮತ್ತು ವೆಚ್ಚದ ಮೇಲೆ ಪರಿಣಾಮ ಬೀರಬಹುದು ಮತ್ತು ಅಂತಿಮವಾಗಿ ಪ್ರಾಜೆಕ್ಟ್ ಅಟ್ರಿಬ್ಯೂಟ್ಗಳು ಅಥವಾ ನೀವು ಮಾಡಬೇಕಾದ ಪರಿಸರ ಅಟ್ರಿಬ್ಯೂಟ್ಗಳು ಪರಿಗಣಿಸಿ ಪ್ರಾಜೆಕ್ಟ್ ಅಟ್ರಿಬ್ಯೂಟ್ಗಳನ್ನು ಪರಿಸರ ಅಟ್ರಿಬ್ಯೂಟ್ಗಳು ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ನೀವು ಯಾವ ಮೊಡರ್ನ್ ಪ್ರೋಗ್ರಾಮಿಂಗ್ ಅಭ್ಯಾಸಗಳನ್ನು ಬಳಸುತ್ತಿರುವಿರಿ ನೀವು ಬಳಸುತ್ತಿರುವ ಹಾಗೆಯೇ ಸಾಫ್ಟ್ವೇರ್ ರೀಇಂಜಿನಿಯರಿಂಗ್ ರಿ ಯೂಸ್ ರಿವರ್ಸ್ ಎಂಜಿನಿಯರಿಂಗ್ ಇತ್ಯಾದಿ ಅಥವಾ ಆಬ್ಜೆಕ್ಟ್ ಓರಿಎಂಟೆಡ್ ಪ್ರೋಗ್ರಾಮಿಂಗ್ ಆದ್ದರಿಂದ ಎಲ್ಲಾ ಮೊಡರ್ನ್ ಪ್ರೋಗ್ರಾಮಿಂಗ್ ಅಭ್ಯಾಸಗಳು ನಂತರ ಅದು ನಿಮ್ಮ ಪ್ರಯತ್ನವನ್ನು ಮತ್ತು ವೆಚ್ಚವನ್ನು ಕಡಿಮೆ ಮಾಡುತ್ತದೆ ನಂತರ ಯಾವ ರೀತಿಯ ಸಾಫ್ಟ್ವೇರ್ ಟೂಲ್ಗಳು ಆಟೋಮೇಟೆಡ್ ಸಾಫ್ಟ್ವೇರ್ ಟೂಲ್ಗಳು ಬಳಸುತ್ತಿವೆ ನಾನು ಹಸ್ತಚಾಲಿತವಾಗಿ ಏನನ್ನಾದರೂ ಮಾಡುತ್ತಿದ್ದರೆ ಆದರೆ ಕೆಲವು ಸಾಧನಗಳನ್ನು ಬಳಸಿದರೆ ನಿಸ್ಸಂಶಯವಾಗಿ ಪ್ರಯತ್ನ ಅಗತ್ಯ ಕಡಿಮೆ ಇರುತ್ತದೆ ಅಂತೆಯೇ ಅಗತ್ಯವಿರುವ ಅಭಿವೃದ್ಧಿ ವೇಳಾಪಟ್ಟಿ ಆದ್ದರಿಂದ ವೇಳಾಪಟ್ಟಿ ಏನು ಅದು ಅಗತ್ಯವಿದೆ ಇದು ತುಂಬಾ ಬಿಗಿಯಾದ ವೇಳಾಪಟ್ಟಿಯಾಗಿರಲಿ ಅಥವಾ ಇದು ಹೊಂದಿಕೊಳ್ಳುವ ವೇಳಾಪಟ್ಟಿಯಾಗಿರಲಿ ಇದು ಹೀಗಿರುತ್ತದೆ ಶ್ರಮ ಮತ್ತು ವೆಚ್ಚದ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ಪರಿಗಣಿಸಬೇಕಾದ 15 ಅಟ್ರಿಬ್ಯೂಟ್ಗಳು ಇವು ಶ್ರಮ ಮತ್ತು ವೆಚ್ಚದ ಹೆಚ್ಚು ನಿಖರವಾದ ಅಂದಾಜನ್ನು ಪಡೆದುಕೊಳ್ಳಿ ಆದ್ದರಿಂದ COCOMO ಪ್ರಯತ್ನ ಮಲ್ಟಿಪ್ಲೈಯರ್ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಇವುಗಳನ್ನು ಸಹ ಕಾಸ್ಟ್ ಡ್ರೈವರ್ಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪ್ರತಿ 15 ಅಟ್ರಿಬ್ಯೂಟ್ಗಳು ಅದು ರೇಟಿಂಗ್ ಅನ್ನು ಸ್ವೀಕರಿಸುತ್ತದೆ ಅದು ಪ್ರತಿಯೊಂದನ್ನು ಸ್ವೀಕರಿಸುತ್ತದೆ 15 ಅಟ್ರಿಬ್ಯೂಟ್ಗಳು ಆರು ಪಾಯಿಂಟ್ ಸ್ಕೇಲ್ನಲ್ಲಿ ರೇಟಿಂಗ್ ಅನ್ನು ಪಡೆಯುತ್ತವೆ ನಾವು ಆರು ಪಾಯಿಂಟ್ ಸ್ಕೇಲ್ ಅನ್ನು ಬಳಸುತ್ತೇವೆ ಅದು ತುಂಬಾ ಕಡಿಮೆಯಿಂದ ಹೆಚ್ಚುವರಿ ಎತ್ತರದವರೆಗೆ ಇರುತ್ತದೆ ನಾನು ಪ್ರಾಮುಖ್ಯತೆಯಲ್ಲಿ ಅಥವಾ ಮೌಲ್ಯದಲ್ಲಿ ತೋರಿಸುತ್ತೇನೆ ಆದ್ದರಿಂದ ಇದು ಪ್ರಾಮುಖ್ಯತೆ ಏನು ಎಂದು ನೀವು ಪರಿಗಣಿಸಬಹುದು ಅದು ಪ್ರಾಮುಖ್ಯತೆ ತುಂಬಾ ಕಡಿಮೆ ಅಥವಾ ಕಡಿಮೆಯಾಗಿದೆ ಅಥವಾ ಮಧ್ಯಮ ಅಥವಾ ಹೆಚ್ಚು ಅಥವಾ ಈ ರೀತಿಯ ಹೆಚ್ಚುವರಿ ಇದ್ದರೆ ಬಳಸಬಹುದು ಆದ್ದರಿಂದ ಈ ವಿವಿಧ ವರ್ಗಗಳಿಗೆ ತುಂಬಾ ಕಡಿಮೆಯಿಂದ ಹೆಚ್ಚುವರಿ ಹೆಚ್ಚಿನ ವ್ಯತ್ಯಾಸದಂತೆ ನೀವು ಒಂದರಿಂದ ಮೂರು ಅಥವಾ ಮೌಲ್ಯಗಳನ್ನು ಬಳಸಬಹುದು ಯಾವುದೇ ಅಂಕಗಳು ಈ ಮೌಲ್ಯಗಳಿಗಾಗಿ ನಾನು ನಿಮಗೆ ಟೇಬಲ್ ನೀಡುತ್ತೇನೆ ಆದ್ದರಿಂದ ನಿಮ್ಮ ಉತ್ಪನ್ನದ ಮೇಲೆ ಯಾವ ಅಟ್ರಿಬ್ಯೂಟ್ಗಳು ಪರಿಣಾಮ ಬೀರುತ್ತವೆ ಎಂಬುದನ್ನು ಗುರುತಿಸಲು ನಂತರ ಅದನ್ನು ನೋಡಿ ಅತ್ಯಂತ ಕಡಿಮೆ ಅಥವಾ ಹೆಚ್ಚಿನವು ಎಂದು ವರ್ಗೀಕರಿಸಿ ನಂತರ ಅನುಗುಣವಾದದನ್ನು ಕಂಡುಹಿಡಿಯಿರಿ ಟೇಬಲ್ನಿಂದ ಮೌಲ್ಯ ಮುಂದಿನ ಸ್ಲೈಡ್ನಲ್ಲಿ ನಾನು ಟೇಬಲ್ ಅನ್ನು ತೋರಿಸುತ್ತೇನೆ ನಂತರ ನೀವು ಗುಣಾಕಾರವನ್ನು ಅಂತಹ ಎಲ್ಲಾ ಎಫರ್ಟ್ ಮಲ್ಟಿಪ್ಲೈಯರ್ಗಳ ಉತ್ಪನ್ನವನ್ನು ಕಂಡುಹಿಡಿಯಬೇಕು ಮತ್ತು ಈ ಗುಣಾಕಾರವು ನೀವು ಯಾವ ಪದವನ್ನು ಇಎಎಫ್ ಎಂದು ಕರೆಯುತ್ತೀರಿ ಅಥವಾ ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಎಂದು ಕರೆಯು ತ್ತೀರಿ ಎಂಬುದನ್ನು ನೋಡಬಹುದು ನಂತರ ಈ ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ 0 9 ರಿಂದ 1 4 ರವರೆಗೆ ಇರಬಹುದು ನಂತರ ನಾವು ಏನು ಮಾಡಬೇಕು ಬೇಸಿಕ್ COCOMO ಅನ್ನು ಬಳಸಿಕೊಂಡು ನಾವು ಈಗಾಗಲೇ ಇನಿಷ್ಯಲ್ ಎಸ್ಟಿಮೇಟ್ಅನ್ನು ಕಂಡುಕೊಂಡಿದ್ದೇವೆ ಈ ಇಎಎಫ್ ಅಥವಾ ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಅನ್ನು ಪಡೆದ ಬೇಸಿಕ್ ಇನಿಷ್ಯಲ್ ಎಸ್ಟಿಮೇಟ್ನೊಂದಿಗೆ ಗುಣಿಸಿ ಬೇಸಿಕ್ COCOMO ಮೂಲಕ ಇದು ನಿಮಗೆ ಸಂಸ್ಕರಿಸಿದ ಪ್ರಯತ್ನವನ್ನು ನೀಡುತ್ತದೆ ಅಥವಾ ಇದು ಪ್ರಯತ್ನಕ್ಕೆ ಹೆಚ್ಚು ನಿಖರವಾದ ಅಂದಾಜು ಆಗಿರುತ್ತದೆ ನಾನು ನಿಮಗೆ ಈಗಾಗಲೇ ಹೇಳಿದಂತೆ ಇವು 15 ಕಾಸ್ಟ್ ಡ್ರೈವರ್ಸ್ ಎಂದು ನೋಡಿ ಯಾವ ಆರು ಅಂಶ ರೇಟಿಂಗ್ ತುಂಬಾ ಕಡಿಮೆ ಕಡಿಮೆ ನಾಮಿನಲ್ ಹೆಚ್ಚು ಮತ್ತು ಅತಿ ಹೆಚ್ಚು ಹಾಗಾಗಿ ಇದು 1 2 3 4 5 ಐದು ಹೀಗೆ ಇಲ್ಲಿ ಆರು ಎಂದು ಬರೆಯಲಾಗಿದೆ ಆದ್ದರಿಂದ ಇದು ನಿಜವಾಗಿ ಐದು ಆಗಿರಬೇಕು ದಯವಿಟ್ಟು ಅದನ್ನು ಸರಿಪಡಿಸಿ ಒಂದು ರೇಟಿಂಗ್ ಮೇಲೆ ಐದು ಪಾಯಿಂಟ್ ಸ್ಕೇಲ್ ಉತ್ತಮವಾಗಿರುತ್ತದೆ ಮತ್ತು ಇಲ್ಲಿ ಐದು ರೇಟಿಂಗ್ಗಳು ಐದು ಇವೆ ತೋರಿಸಲಾಗಿದೆ ಆದ್ದರಿಂದ ಅಗತ್ಯವಿರುವಂತೆ ರಿಲಯಬಿಲಿಟಿಯು 0 7 ಕ್ಕೆ ಸಮನಾಗಿರುತ್ತದೆ ಅದು ತುಂಬಾ ಕಡಿಮೆಯಾದಾಗ ಅಗತ್ಯವಿರುವಾಗ ರಿಲಯಬಿಲಿಟಿ ತುಂಬಾ ಹೆಚ್ಚಾಗಿದೆ ಅದು 1 ಮತ್ತು ನೀವು ಕೆಲವು ಸಂದರ್ಭಗಳಲ್ಲಿ ನೋಡಬಹುದು ಮೌಲ್ಯವು 1 ಕ್ಕಿಂತ ಕಡಿಮೆ ಇರುತ್ತದೆ ಉದಾಹರಣೆಗೆ ಪ್ರಾಡಕ್ಟ್ ಕಾಂಪ್ಲೆಕ್ಸಿಟಿ ಯು ತುಂಬಾ ಕಡಿಮೆಯಾಗಿದೆ ನೀವು 0 70 ಅನ್ನು ನಿಯೋಜಿಸಬಹುದು ಈ ಉದಾಹರಣೆಗಳನ್ನು ನಾನು ಮೊಡರ್ನ್ ಪ್ರೋಗ್ರಾಮಿಂಗ್ ಅಭ್ಯಾಸಗಳು ಬಳಸುತ್ತಿವೆ ಮತ್ತು ಅದು ತುಂಬಾ ಹೆಚ್ಚಿದ್ದರೆ ಅದು ಹೆಚ್ಚಿದ್ದರೆ 0 91 ಅದು ತುಂಬಾ ಹೆಚ್ಚಿದ್ದರೆ ಅದು 0 82 ಆಗಿದೆ ನೀವು ಎಲ್ಲಾ ನಾಮಿನಲ್ ಮೌಲ್ಯಗಳನ್ನು ನೋಡಬಹುದು ಚಾಲಕರ ವೆಚ್ಚವು ಸರಾಸರಿ ಮೌಲ್ಯಗಳು ನಾಮಿನಲ್ ಮೌಲ್ಯಗಳು ಎಲ್ಲವೂ ಒಂದೇ ಮತ್ತು ಅದರ ಆಧಾರದ ಮೇಲೆ ಅದು ಅಧಿಕವಾಗಿದ್ದರೆ ಅದು 1 ಕ್ಕಿಂತ ಹೆಚ್ಚಾಗಿರುತ್ತದೆ ಮತ್ತು ಸಾಮಾನ್ಯವಾಗಿ ಇಲ್ಲಿ ಕೆಲವು ಏನಾಗುತ್ತಿದೆ ಎಂಬುದರ ಕುರಿತು ಕೆಲವು ನಿಯತಾಂಕಗಳು ಅನಾಲಿಸ್ಟ್ ಕ್ಯಾಪೆಬಿಲಿಟಿ ಇತ್ಯಾದಿ ಅದು ತುಂಬಾ ಕಡಿಮೆಯಿದ್ದರೆ ಇದು 1 ಕ್ಕಿಂತ ದೊಡ್ಡದಾಗಿರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನೀವು ಸಂಸ್ಕರಿಸಿದ ಅಂದಾಜು ಪಡೆಯಲು ಕಾಸ್ಟ್ ಡ್ರೈವರ್ಸ್ ಈ ಮೌಲ್ಯಗಳನ್ನು ಬಳಸಬಹುದು ಆದ್ದರಿಂದ ಈ ಮಧ್ಯಂತರ ಪ್ರಯತ್ನಕ್ಕೆ ಸಮೀಕರಣ ಏನೆಂದು ನೋಡೋಣ ಇಲ್ಲಿ ಎಸ್ಟಿಮೇಟಿಂಗ್ ಎಫರ್ಟ್ ಅನ್ನು ಲೆಕ್ಕಾಚಾರ ಮಾಡಲು ಇಂಟರ್ಮೀಡಿಯೇಟ್ ಮೊಡೆಲ್ ಆದ್ದರಿಂದ ಪ್ರಯತ್ನದ ಸಮೀಕರಣವನ್ನು ನಾನು ಇದನ್ನು ಇಷ್ಟಪಡುತ್ತೇನೆ ಎಂದು ಹೇಳಬಹುದು Effortck ಆದ್ದರಿಂದ c ಬಹುತೇಕ ಬೇಸಿಕ್ COCOMO ಗೆ ಹೋಲುತ್ತದೆ ಇಲ್ಲಿ ಮಾತ್ರ ಇಎಎಫ್ ಅನ್ನು ಸೇರಿಸಲಾಗಿದೆ ಆದ್ದರಿಂದ ಇಎಎಫ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಆಗಿದೆ ಆದ್ದರಿಂದ ಇಎಎಫ್ ಈ ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಆಗಿದೆ ಎಂದು ನೀವು ನೋಡಬಹುದು ಇದು ಯಾವುದರ ಉತ್ಪನ್ನವಾಗಿದೆ ನಿಮಗಾಗಿ ನೀವು ಪರಿಗಣಿಸಿರುವ ಎಫರ್ಟ್ ಮಲ್ಟಿಪ್ಲೈಯರ್ಗಳು ಪ್ರತಿ ಕಾಸ್ಟ್ ಡ್ರೈವರ್ಸ್ ರೇಟಿಂಗ್ಗೆ ಅನುಗುಣವಾದ ಉತ್ಪನ್ನವಾಗಿದೆ ಮತ್ತು c ಅಭಿವೃದ್ಧಿಯ ಕ್ರಮದ ಆಧಾರದ ಮೇಲೆ ಸ್ಥಿರವಾಗಿರುತ್ತದೆ ನಾವು ಈಗಾಗಲೇ ನೋಡಿದ್ದೇವೆ ಇವು ಮೂರು ಅಭಿವೃದ್ಧಿ ವಿಧಾನಗಳು ಸಾವಯವ ಅರೆ ಬೇರ್ಪಟ್ಟ ಮತ್ತು ಎಂಬೆಡೆಡ್ ಮತ್ತು ಒಂದೇ ಆಗಿರಬಹುದು ನಾವು ಈಗಾಗಲೇ ಬಳಸಿದ ಮೌಲ್ಯಗಳಾಗಿವೆ ಆದ್ದರಿಂದ ಸಾವಯವಕ್ಕೆ ಇದು 3 2 ಸೆಮಿ ಡಿಟ್ಯಾಚ್ಡ್ಗೆ 3 0 ಮತ್ತು ಎಂಬೆಡೆಡ್ ಗೆ ಇದು 2 8 ಆಗಿದೆ ಆದ್ದರಿಂದ ಗಾತ್ರವು 1000 ರ ವಿತರಣಾ ಮೂಲಕ್ಕೆ ಸಮನಾಗಿರುತ್ತದೆ ಸೂಚನೆಗಳು ಅಥವಾ KDSI ಮತ್ತು k ನೀಡಿದ ಮೋಡ್ಗೆ ಸ್ಥಿರವಾಗಿರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನೀವು ಮಾಡಬಹುದು ಈ ಇಂಟರ್ಮೀಡಿಯೇಟ್ ಅನ್ನು ಬಳಸಿಕೊಂಡು ಪ್ರಯತ್ನವನ್ನು ಅಂದಾಜು ಮಾಡಿ ಈ ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಅನ್ನು ಬಳಸಿ ನೀವು ಈ ಸಮೀಕರಣವನ್ನು ಬಳಸಿಕೊಂಡು ಪ್ರಯತ್ನವನ್ನು ಅಂದಾಜು ಮಾಡಬಹುದು ಆದ್ದರಿಂದ ಅದೇ ರೀತಿ ನೀವು ಸಮಯ ಲೆಕ್ಕಾಚಾರದ ಅಭಿವೃದ್ಧಿಯ ಸಮಯವನ್ನು ಸಹ ಲೆಕ್ಕ ಹಾಕಬಹುದು ಇಎಎಫ್ ಅನ್ನು ಬಳಸಿಕೊಂಡು ಈ ಸಮೀಕರಣವನ್ನು ಬಳಸಿಕೊಂಡು ನೀವು ಪಡೆಯುತ್ತಿರುವ ಪ್ರಯತ್ನವನ್ನು ಬಳಸುತ್ತದೆ ಆದ್ದರಿಂದ ಇದು ಈ ಹಿಂದಿನ ಸಮೀಕರಣದಲ್ಲಿ ನೀವು ಬಳಸಬಹುದಾದ ಪ್ರಯತ್ನವನ್ನು ನಾವು ಈಗಾಗಲೇ ಬೇಸಿಕ್ COCOMO ಗೆ ಚರ್ಚಿಸಿದ್ದೇವೆ ಅಭಿವೃದ್ಧಿಯ ಸಮಯದ ಲೆಕ್ಕಾಚಾರದಲ್ಲಿ ಅದು ಪ್ರಯತ್ನವನ್ನು ಅದೇ ರೀತಿಯಲ್ಲಿ ಬಳಸುತ್ತದೆ ಬೇಸಿಕ್ COCOMO ಅಂದರೆ ನಾಮಿನಲ್ ಅಭಿವೃದ್ಧಿ ಸಮಯ2 5exponent ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ಅನ್ನು ಗುಣಿಸುವ ಮೂಲಕ ನೀವು ಪಡೆದ ಈ ಎಫರ್ಟ್ ಇಲ್ಲಿದೆ ಆದ್ದರಿಂದ ಇದು ನೀವು ಸಂಸ್ಕರಿಸಿದ ಪ್ರಯತ್ನ ಅಥವಾ ಪರಿಷ್ಕೃತ ಪ್ರಯತ್ನ ಎಂದು ಹೇಳಬಹುದು ನೀವು ಇಲ್ಲಿ ಇರಿಸಬಹುದಾದ ಮೌಲ್ಯ ಇದು ನಿಮಗೆ ಅಭಿವೃದ್ಧಿ ಸಮಯವನ್ನು ನೀಡುತ್ತದೆ ಅಲ್ಲಿ 2 5 ಎಲ್ಲಾ ವಿಧಾನಗಳಿಗೆ ಸ್ಥಿರವಾಗಿರುತ್ತದೆ ಸಾವಯವ ಅರೆ ಬೇರ್ಪಟ್ಟ ಅಥವಾ ಎಂಬೆಡ್ ಮಾಡಲಾಗಿದೆ ಮತ್ತು ಈ ಘಾತವು ಸಾವಯವ ವಿಧಾನಗಳಿಗಾಗಿ ನೀವು ಬಳಸುತ್ತಿರುವ ಮೋಡ್ ಅನ್ನು ಆಧರಿಸಿದೆ ಇದು 0 38 ಸಾವಯವ ಉತ್ಪನ್ನಗಳಿಗೆ ಇದು 0 38 ಅರೆ ಬೇರ್ಪಟ್ಟ ಉತ್ಪನ್ನಗಳಿಗೆ ಇದು 0 35 ಎಂಬೆಡೆಡ್ ಉತ್ಪನ್ನಗಳಿಗೆ ಘಾತದ ಮೌಲ್ಯವು 0 32 ಆಗಿದೆ ಆದ್ದರಿಂದ ಈ ಎರಡು ಸೂತ್ರಗಳನ್ನು ಬಳಸುವ ಮೂಲಕ ಒಂದು ಪ್ರಯತ್ನಕ್ಕೆ ಇದಇಎಎಫ್ನೊಂದಿಗೆ ಗುಣಿಸಿದಾಗ ಮತ್ತು ಇವುಗಳಿಗೆ ಇದು ನಾಮಿನಲ್ವಾಗಿದೆ ಈ ಸೂತ್ರಗಳನ್ನು ಬಳಸಿಕೊಂಡು ಅಭಿವೃದ್ಧಿ ಸಮಯ ನೀವು ಪ್ರಯತ್ನದ ಮೌಲ್ಯವನ್ನು ಅಂದಾಜು ಮಾಡಬಹುದು ಮತ್ತು ಈ ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಮೊಡೆಲ್ ಅನ್ನು ಬಳಸುವ ಮೂಲಕ ವೆಚ್ಚವಾಗುತ್ತದೆ ಈಗ ನಾವು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಕಾಸ್ಟ್ ಡ್ರೈವರ್ಸ್ಗಳನ್ನು ಹೇಗೆ ಬಳಸುವುದು ಎಂದು ನಾವು ಪರಿಗಣಿಸುತ್ತೇವೆ ಎಫರ್ಟ್ ಮಲ್ಟಿಪ್ಲೈಯರ್ಗಳು ಆದ್ದರಿಂದ ನೀವು ಯಾವ ಅನಾಲಿಸ್ಟ್ ಕ್ಯಾಪೆಬಿಲಿಟಿಅನ್ನು ಪರಿಗಣಿಸುತ್ತಿದ್ದೀರಿ ಎಂದು ಉದಾಹರಣೆ ಹೇಳಿದೆ ಸಾಮರ್ಥ್ಯ ಅನಾಲಿಸ್ಟ್ ಕ್ಯಾಪೆಬಿಲಿಟಿ ಮತ್ತು ನಂತರ ಎಫರ್ಟ್ನ ಎಸ್ಟಿಮೇಟ್ ನೀವು ಕಂಡುಹಿಡಿಯಲು ಬಯಸುತ್ತೀರಿ ನೀವು ನೋಡಬಹುದು ಅನಾಲಿಸ್ಟ್ ಕ್ಯಾಪೆಬಿಲಿಟಿಅನ್ನು ಅವಲಂಬಿಸಿ ನೋಡಿ ಎಂದು ನೀಡಲಾಗಿದೆ ನೀವು ಈ ಕ್ಯಾಪೆಬಿಲಿಟಿ ಅನ್ನು ಅತ್ಯಂತ ಕಡಿಮೆ ಅಥವಾ ಕಡಿಮೆ ನಾಮಿನಲ್ ಹೆಚ್ಚಿನ ಅಥವಾ ಅತಿ ಹೆಚ್ಚು ಎಂದು ರೇಟ್ ಮಾಡಬಹುದು ಆದ್ದರಿಂದ ಅದು ತುಂಬಾ ಕಡಿಮೆ ಇದ್ದರೆ ಇದು 1 46 ಮತ್ತು ಕಡಿಮೆ 1 19 ಎಂದು ಈ ಟೇಬಲ್ನಲ್ಲಿ ನೀವು ನೋಡಬಹುದು ಅನಾಲಿಸ್ಟ್ ಕ್ಯಾಪೆಬಿಲಿಟಿ ಎಂದರೇನು ಹೌದು ಇದು ಅನಾಲಿಸ್ಟ್ ಕ್ಯಾಪೆಬಿಲಿಟಿanalyst capability ಹೌದು ಇಲ್ಲಿ ಅನಾಲಿಸ್ಟ್ ಕ್ಯಾಪೆಬಿಲಿಟಿanalyst capabilityವು ಕಡಿಮೆಯಿದ್ದರೆ ಅದು ತುಂಬಾ ಕಡಿಮೆ 1 46 ಅದು ಕಡಿಮೆಯಿದ್ದರೆ 1 19 ನಾಮಿನಲ್ ವೇಳೆ ಇದು 1 0 ಮತ್ತು ಅದು ಅಧಿಕವಾಗಿದ್ದರೆ ಅದು 0 86 ಅನ್ನು ಕಡಿಮೆಯಾಗುತ್ತದೆ ಮತ್ತು ಅದು ತುಂಬಾ ಹೆಚ್ಚಿದ್ದರೆ ಅದು 0 71ಗೆ ಕಡಿಮೆಯಾಗುತ್ತದೆ ಆದ್ದರಿಂದ ಈ ರೀತಿಯಾಗಿ ನೀವು ಈ ಮೌಲ್ಯಗಳನ್ನು ಕಂಡುಹಿಡಿಯಬಹುದು ಆದ್ದರಿಂದ ನಾವು ಈಗಾಗಲೇ ಕೋಷ್ಟಕದಲ್ಲಿ ತೋರಿಸಿರುವ ಗುಣಕಗಳ ಮೌಲ್ಯಗಳನ್ನು ಕಂಡುಹಿಡಿಯುತ್ತೇವೆ ಈಗ ಪ್ರಯತ್ನದ ಇನಿಷ್ಯಲ್ ಎಸ್ಟಿಮೇಟ್ 32 6 ಎಂದು ಭಾವಿಸೋಣ ಮತ್ತು ಅನಾಲಿಸ್ಟ್ ಅತಿ ಹೆಚ್ಚಿನ ಕ್ಯಾಪೆಬಿಲಿಟಿಅನ್ನು ಹೊಂದಿದ್ದಾರೆ ಎಂದು ಭಾವಿಸೋಣ ಅನಾಲಿಸ್ಟ್ ಕ್ಯಾಪೆಬಿ ಹೆಚ್ಚು ಅಂದರೆ ಮೌಲ್ಯ 0 80 ಮಲ್ಟಿ ಇದು ಒಂದೇ ಒಂದು ಕಾಸ್ಟ್ ಡ್ರೈವರ್ಸ್ ಅಲ್ಲಿ ಇದನ್ನು ಗುಣಿಸಲಾಗಿದೆ ಆದ್ದರಿಂದ ಇದು 0 80 ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ನ ಮೌಲ್ಯವಾಗಿರುತ್ತದೆ ಆದ್ದರಿಂದ ಈ ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್Effort Adjustment Factor ಮೌಲ್ಯವನ್ನು 32 6 ನೊಂದಿಗೆ ಗುಣಿಸಲಾಗುತ್ತದೆ ಆದ್ದರಿಂದ ಇದು ನಿಮಗೆ ನೀಡುತ್ತದೆ ಸರಿಸುಮಾರು 26 8 ಸ್ಟಾಫ್ ಮೊಂತ್ಸ್ ಆದ್ದರಿಂದ ಈ ರೀತಿಯಲ್ಲಿ ನಾವು ಸರಿಹೊಂದಿಸಲಾದ ನಾಮಿನಲ್ ಎಸ್ಟಿಮೇಟ್ ಅಥವಾ ನಾವು ಎಫರ್ಟ್ಗೆ ನಾಮಿನಲ್ ಎಸ್ಟಿಮೇಟ್ ಅನ್ನು ಸರಿಹೊಂದಿಸುತ್ತೇನೆ ಆದ್ದರಿಂದ ಸಂಸ್ಕರಿಸಿದ ಪ್ರಯತ್ನ ಅಥವಾ ಅಡ್ಜಸ್ಟ್ಮೆಂಟ್ ಎಫರ್ಟ್ 26 8 ಸ್ಟಾಫ್ ಮೊಂತ್ಸ್ ಆಗಿದ್ದು ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ 0 ಆದ್ದರಿಂದ ಈ ರೀತಿಯಲ್ಲಿ ನೀವು ವೆಚ್ಚದ ಗುಣಕಗಳ ಮೌಲ್ಯಗಳನ್ನು ಬಳಸಬಹುದು ಎಫರ್ಟ್ನ ಸಂಸ್ಕರಿಸಿದ ಎಸ್ಟಿಮೇಟ್ ನ ಸಂಸ್ಕರಿಸಿದ ಮೌಲ್ಯವನ್ನು ಕಂಡುಹಿಡಿಯಲಾಗುತ್ತದೆ ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಸನ್ನಿವೇಶಕ್ಕೆ ಎಫರ್ಟ್ ಅವಧಿ ಸಿಬ್ಬಂದಿ ಮಟ್ಟವನ್ನು ನಿರ್ಧರಿಸಿ ಬೇಕಾಗಿದೆ ಆದ್ದರಿಂದ ನೀವು ಒಂದು ಉತ್ಪನ್ನದ ಗಾತ್ರವನ್ನು 10000 LOC ಆಗಿ ಅಂದಾಜು ಮಾಡಿದ್ದೀರಿ ಎಂದು ಭಾವಿಸೋಣ ಅದು ಹತ್ತು KLOC ಗೆ ಸಮಾನವಾಗಿರುತ್ತದೆ ಮತ್ತು ಅದು ಚಿಕ್ಕದಾದ ಯೋಜನೆಯಾಗಿದ್ದಾರೆ ಪರಿಚಿತ ಅಭಿವೃದ್ಧಿ ಇದೆ ಮತ್ತು ನೀವು ಅದನ್ನು ಅಂದಾಜು ಮಾಡುತ್ತಿದ್ದೀರಿ ನೀವು ನಿರೀಕ್ಷಿಸುತ್ತಿದ್ದೀರಿ ಅಥವಾ ಅನಾಲಿಸ್ಟ್ ಕ್ಯಾಪೆಬಿಲಿಟಿ ಕಡಿಮೆಯಾಗಿದೆ ಅಪ್ಲಿಕೇಶನ್ ಅನುಭವವೂ ಕಡಿಮೆಯಾಗಿದೆ ಎಂದು ನೀಡಲಾಗಿದೆ ಪ್ರೋಗ್ರಾಮರ್ ಕ್ಯಾಪೆಬಿಲಿಟಿ ಹೆಚ್ಚು ಮತ್ತು ಪ್ರೋಗ್ರಾಮರ್ ಅನುಭವವೂ ಹೆಚ್ಚು ಆಗಿದೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ನಾವು ಕಾಸ್ಟ್ ಎಫರ್ಟ್ ಅನ್ನು ಕಂಡುಹಿಡಿಯಲು ಬಯಸುತ್ತೇವೆ ಇತ್ಯಾದಿ ಇದು ಅಗತ್ಯವಿದೆ ಸಮಸ್ಯೆಯಿಂದ ನೋಡಿ ಗಾತ್ರ 10 KLOC ಯಾ ಪ್ರೋಗ್ರಾಂ ಅನ್ನು ಉತ್ಪಾದಿಸಲು ಅಗತ್ಯವಿರುವುದನ್ನು ನೀವು ನೋಡಬಹುದು ಒಂದು ಸಣ್ಣ ಯೋಜನೆ ಮತ್ತು ಪರಿಚಿತ ಅಭಿವೃದ್ಧಿಯಾಗಿರುವುದರಿಂದ ಇದನ್ನು ಆರ್ಗಾನಿಕ್ ಮೊಡೆಲ್ ಎಂದು ಪರಿಗಣಿಸಬಹುದು ಆದ್ದರಿಂದ ಪ್ರಯತ್ನವನ್ನು ನಾವು ಬಳಸುತ್ತೇವೆ ನಾವು ಮೊದಲು ಈ ಎಫರ್ಟ್ ಆದ ಬೇಸಿಕ್ COCOMO ಅನ್ನು ಬಳಸುತ್ತೇವೆ ಆದ್ದರಿಂದ ಬೇಸಿಕ್ COCOMO ಅನ್ನು ತೆಗೆದುಕೊಂಡರೆ ಅದು ಈ ಮೌಲ್ಯವು ಪ್ರಮಾಣಿತ ಸೂತ್ರಕ್ಕೆ ಸಮಾನವಾಗಿರುತ್ತದೆ c 2 4ಆರ್ಗಾನಿಕ್ ಮೊಡೆಲ್ಗಳಿಗೆ ಗಾತ್ರವು 10 1 05 ಆಗಿರುತ್ತದೆ ಇದು 20 ಸರಿಸುಮಾರು 26 9 ವ್ಯಕ್ತಿ ತಿಂಗಳು ಇರುತ್ತದೆ ಫಾರ್ವರ್ಡ್ ಫಾರ್ಮುಲಾ ವಿರುದ್ಧ ಅಭಿವೃದ್ಧಿ ಸಮಯ 2 5 ಸಾವಯವ ಉತ್ಪನ್ನದ ಘಾತಾಂಕವು 0 38 ಆಗಿದೆ ಆದ್ದರಿಂದ ಸ್ಥೂಲವಾಗಿ ಇದು ಶಕ್ತಿಯ ಪ್ರಯತ್ನವಾಗಿದೆ 8 7 ತಿಂಗಳು ನೀಡಲಿದೆ ಮತ್ತು ಆದ್ದರಿಂದ ಸರಾಸರಿ ಸಿಬ್ಬಂದಿ ಎಷ್ಟು ಇರುತ್ತದೆ ಶ್ರಮವನ್ನು ಭಾಗಿಸಿ ಅಭಿವೃದ್ಧಿಯ ಸಮಯ ಆದ್ದರಿಂದ ಇದು ನೀವು ಪಡೆಯುವ ಸರಿಸುಮಾರು 3 ಜನರಿಗೆ ಸಮಾನವಾಗಿರುತ್ತದೆ ಈಗ ನೀವು ಏನು ಮಾಡುತ್ತೀರಿ ಹಾಗೆ ನಾವು ವೆಚ್ಚ ಗುಣಕಗಳು ಅಥವಾ ಕಾಸ್ಟ್ ಡ್ರೈವರ್ಸ್ಗಳನ್ನು ಬಳಸಿಕೊಂಡು ಸಂಸ್ಕರಿಸಿದ ಮೌಲ್ಯವನ್ನು ಪಡೆಯಬೇಕು ಈಗ ಅಟ್ರಿಬ್ಯೂಟ್ ಗುಣಕಗಳು ಈ ಕೆಳಗಿನಂತೆ ಆಗಿರುತ್ತವೆ ಈ ಮೌಲ್ಯಗಳನ್ನು ನಾವು ನಾನು ಒದಗಿಸಿದ ಟೇಬಲ್ನಿಂದ ಪಡೆಯಬಹುದು ಆದ್ದರಿಂದ ಅನಾಲಿಸ್ಟ್ ಕ್ಯಾಪೆಬಿಲಿಟಿ ಕಡಿಮೆಯಾಗಿದೆ ಇದು 1 15 ಎಂದು ನಿಮಗೆ ತಿಳಿದಿದೆ ನೀವು ಅಪ್ಲಿಕೇಶನ್ ಅನುಭವವನ್ನು ಹೊಂದಿರುವುದು ಕಡಿಮೆ ಅಂದರೆ 1 13 ಮತ್ತು ಪ್ರೋಗ್ರಾಮರ್ ಕ್ಯಾಪೆಬಿಲಿಟಿವನ್ನು ತೋರಿಸುತ್ತದೆ ಬಹುಶಃ ಇಲ್ಲಿ ನೋಡಬೇಕು ಪ್ರೋಗ್ರಾಮರ್ ಕ್ಯಾಪೆಬಿಲಿಟಿ ಕಡಿಮೆ ಇಲ್ಲಿ ಕೇವಲ ಒಂದು ನಿಮಿಷ ಹೌದು ಇಲ್ಲಿ ಪ್ರೋಗ್ರಾಮರ್ ಕ್ಯಾಪೆಬಿಲಿಟಿ ಕಡಿಮೆಯಾಗಿದೆ ಆದ್ದರಿಂದ ಪ್ರೋಗ್ರಾಮರ್ ಕ್ಯಾಪೆಬಿಲಿಟಿ ಕಡಿಮೆಯಾಗಿದೆ ಮತ್ತು ಈ ಮೌಲ್ಯವನ್ನು ಕಡಿಮೆ ಪ್ರೋಗ್ರಾಮರ್1 17 ತೆಗೆದುಕೊಳ್ಳಬಹುದು ಮತ್ತು ಆದರೆ ಪ್ರೋಗ್ರಾಮಿಂಗ್ ಅನುಭವ ಹೆಚ್ಚು ಆದ್ದರಿಂದ ಮೌಲ್ಯವು 1 ಕ್ಕಿಂತ ಕಡಿಮೆಯಿರುತ್ತದೆ ಆಗಿರುತ್ತದೆ ಆದ್ದರಿಂದ ಇದು 0 95 ಅನ್ನು ಈಗಾಗಲೇ ಕೋಷ್ಟಕದಲ್ಲಿ ನೀಡಲಾಗಿದೆ ಆದ್ದರಿಂದ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಆ ಎಲ್ಲಾ ಮೌಲ್ಯಗಳ ಗುಣಾಕಾರವಾಗಿರುತ್ತದೆ ಆದ್ದರಿಂದ ಇದು ನೀವು ನಿಮಗೆ EAF ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ನೀಡಿ ಇದು 1 49ಕ್ಕೆ ಬರುತ್ತಿದೆ ಆದ್ದರಿಂದ ಪುನರುಜ್ಜೀವನದ ಎಫರ್ಟ್ 26 9 ರ ಮೂಲ ಅಂದಾಜಿನಂತೆ EAF ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ 1 49 ಇದು ನಿಮಗೆ 40 ವ್ಯಕ್ತಿ ತಿಂಗಳುಗಳನ್ನು ನೀಡುತ್ತದೆ ಈಗ ಅಭಿವೃದ್ಧಿ ಸಮಯ ಏನಾಗುತ್ತದೆ 5 × 40 ಇದು 26 9 ಅಲ್ಲ ನಾನು 40 ರಿಂದ ಪರಿಷ್ಕೃತ ಮೌಲ್ಯವನ್ನು ತೆಗೆದುಕೊಳ್ಳಬೇಕುಸಾವಯವ ಉತ್ಪನ್ನದ ಶಕ್ತಿಯ ಘಾತವು 0 38 ಆಗಿದೆ ಆದ್ದರಿಂದ ಇದು ಸರಿಸುಮಾರು 10 2 ತಿಂಗಳುಗಳು ಈಗ ಸರಾಸರಿ ಸಿಬ್ಬಂದಿ ಆದ್ದರಿಂದ ವೆಚ್ಚ ಗುಣಕಗಳ ಮೌಲ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಮೂಲಕ ಇವೆಲ್ಲವೂ ಸಂಸ್ಕರಿಸಿದ ಮೌಲ್ಯಗಳಾಗಿವೆ ಆದ್ದರಿಂದ ಸರಾಸರಿ ಸಿಬ್ಬಂದಿಗೆ ಈಗ 40 ಅಗತ್ಯವಿದೆ ಇದು 3 9 ಅಥವಾ ಸರಿಸುಮಾರು 4 ಜನರಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ರೀತಿಯಲ್ಲಿ ನಾವು ಇನಿಷ್ಯಲ್ ಎಸ್ಟಿಮೇಟ್ಗಳನ್ನು ಹೆಚ್ಚು ನಿಖರವಾಗಿ ಪರಿಷ್ಕರಿಸಲು ಕಾಸ್ಟ್ ಡ್ರೈವರ್ಸ್ ಅಥವಾ ಈ ಗುಣಕಗಳ ಈ ಮೌಲ್ಯಗಳನ್ನು ಬಳಸಬಹುದು ನಾವು ಬೇಗನೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ

ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ಗಾಗಿ ನಾವು ಯೋಜನೆಯನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಅದು ನಿರ್ಣಾಯಕ ಮಿಷನ್ ಆಗಿದ್ದು 319000 DSI ಯೊಂದಿಗೆ ಎಂಬೆಡೆಡ್ ಮೋಡ್ನಲ್ಲಿದೆ ಸಹಜವಾಗಿ ಇದು ವಿಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಆಗಿದೆ ಅದು ಬಹಳ ಅಪಾಯಕಾರಿ ಯೋಜನೆಯಾಗಿದೆ ಆದ್ದರಿಂದ ಇದು ಎಂಬೆಡೆಡ್ ಎಂದು ಪರಿಗಣಿಸಲಾದ ಅತ್ಯಂತ ಸಂಕೀರ್ಣವಾದ ಯೋಜನೆಯಾಗಿದೆ ಇದು ಒಂದು ರೀತಿಯ ಎಂಬೆಡೆಡ್ ಪ್ರಾಡಕ್ಟ್ ಆಗಿದೆ ರಿಲಯಬಿಲಿಟಿ ಅತ್ಯಧಿಕವಾಗಿರಬೇಕು ಮತ್ತು ರಿಲಯಬಿಲಿಟಿಗಾಗಿ ಹೆಚ್ಚಿನ ಮೌಲ್ಯವು 1 40 ಆಗಿದೆ ಆದ್ದರಿಂದ ಈಗ ನಾವು ಎಫರ್ಟ್ ಎಷ್ಟು ಎಂದು ಲೆಕ್ಕ ಹಾಕಬಹುದು ಮೊದಲು ನಾವು ಲೆಕ್ಕಾಚಾರ ಮಾಡಬೇಕಾದ ಬೇಸಿಕ್ ಎಫರ್ಟ್ ಅಥವಾ ಬೇಸಿಕ್ COCOMO ಅನ್ನು ಬಳಸಿಕೊಂಡು ಇನಿಷ್ಯಲ್ ಎಸ್ಟಿಮೇಟ್ ಮಾಡಬೇಕು ಆದ್ದರಿಂದ 1 40 ಎಂಬೆಡೆಡ್ ಮೌಲ್ಯ ಕನ್ಸರ್ನ್ ವ್ಯಾಲ್ಯೂ c 3 6 ಮತ್ತು DSI ಗೆ 319 ಕಿಲೋ ವ್ಯಾಟ್ LOC ನೀಡಲಾಗಿದೆ ಮತ್ತು ಎಂಬೆಡೆಡ್ ಮೋಡ್ಗೆ ಘಾತ ಮೌಲ್ಯವು 1 20 ಆಗಿದೆ ಇದು ಸರಿಸುಮಾರು 509 ಪ್ರತಿಶತ ತಿಂಗಳಿಗೆ ಸಮಾನವಾಗಿರುತ್ತದೆ ಅವಧಿಯು ಮತ್ತೊಮ್ಮೆ ಸ್ಟ್ರೈಟ್ ಫಾರ್ವರ್ಡ್ ಫಾರ್ಮುಲಾ ಆಗಿರುತ್ತದೆ ಇದು 38 4 ತಿಂಗಳುಗಳು ಮತ್ತು ಸರಾಸರಿ ಸಿಬ್ಬಂದಿ ಅವಧಿಯ ಮೂಲಕ ಎಷ್ಟು ಎಫರ್ಟ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಸರಿಸುಮಾರು 13ಜನರು ಆಗಿರುತ್ತದೆ ಈಗ ನಾವು ಕಾಸ್ಟ್ ಡ್ರೈವರ್ಸ್ಗಳನ್ನು ಬಳಸಬೇಕಾಗಿದೆ ನೀವು ಅದನ್ನು ಮಾತ್ರ ನೋಡಬಹುದು ಕಾಸ್ಟ್ ಡ್ರೈವರ್ಸ್ ಅನ್ನು ನೀಡಲಾಗಿದೆ ಕೇವಲ ಒಂದು ಅಟ್ರಿಬ್ಯೂಟ್ ಅನ್ನು ನೀಡಲಾಗಿದೆ ಆದ್ದರಿಂದ ನಾನು ಇದರೊಂದಿಗೆ ನೇರವಾಗಿ ಗುಣಿಸಬೇಕಾಗಿದೆ ಆದ್ದರಿಂದ ನಾನು ನೇರವಾಗಿ ಗುಣಿಸಬೇಕಾಗಿದೆ ನಾವು ಈಗಾಗಲೇ ಎಫರ್ಟ್ಅನ್ನು ಲೆಕ್ಕಾಚಾರ ಮಾಡುವಾಗ ನಾನು ಇದನ್ನು ಗಣನೆಗೆ ತೆಗೆದುಕೊಂಡಿದ್ದೇನೆ ರಿಲಯಬಿಲಿಟಿ ಏನಿರಬಹುದು ಏಕೆಂದರೆ ಬೇಸಿಕ್ COCOMO ಪ್ರಕಾರ 3 20 ನಾವು ಪಡೆಯಬೇಕು ಮತ್ತು ನಾವು ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಅನ್ನು ಅನ್ವಯಿಸಿದರೆ ನಾನು ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಮೌಲ್ಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಒಂದೇ ಒಂದು ಕಾಸ್ಟ್ ಡ್ರೈವರ್ಸ್ ಅನ್ನು ನೀಡಲಾಗಿರುವುದರಿಂದ ಅದಕ್ಕೆ ಸಮನಾಗಿರುವ ಅತಿ ಹೆಚ್ಚಾದ ರಿಲೈಯಬಿಲಿಟಿ 1 ಆದ್ದರಿಂದ ನಾನು ಇಲ್ಲಿ 1 40 ರಿಂದ 3 6 ಗೆ ಗುಣಿಸಿದ್ದೇನೆ ಆದ್ದರಿಂದ ನಾವು5093 ಪ್ರತಿಶತ ಮೊಂತ್ಸ್ ಪಡೆಯುತ್ತೇವೆ ಇದು ಎಫರ್ಟ್ನ ಸಂಸ್ಕರಿಸಿದ ಎಸ್ಟಿಮೇಟ್ ಆಗಿದೆ ಅಂತೆಯೇ ಅವಧಿಯನ್ನು ನೀವು ಯಾವ ಪರಿಷ್ಕೃತ ಎಫರ್ಟ್ ಅನ್ನು ಬಳಸಬಹುದು ಅದು 5093 0 32 ಆಗಿದ್ದು ಇದು ನಿಮಗೆ ಪರಿಷ್ಕೃತ ಅವಧಿಯನ್ನು ನೀಡುತ್ತದೆ ಮತ್ತು ಈ ಸರಾಸರಿ ಸಿಬ್ಬಂದಿ ಈ ಪರಿಷ್ಕೃತ ಎಫರ್ಟ್ಗೆ ಅಥವಾ ಈ ಅವಧಿಯ ಮೂಲಕ ಸಂಸ್ಕರಿಸಿದ ಎಫರ್ಟ್ಗಳಿಗೆ ಸಮನಾಗಿರುತ್ತದೆ ಇದು ಸರಿಸುಮಾರು 133 ಜನರಿಗೆ ಸಮಾನವಾಗಿರುತ್ತದೆ ಈ ರೀತಿಯಾಗಿ ಇನಿಷ್ಯಲ್ ಎಸ್ಟಿಮೇಟ್ ಗಳ ಮೌಲ್ಯವನ್ನು ಪರಿಷ್ಕರಿಸಲು ನೀವು ಕಾಸ್ಟ್ ಡ್ರೈವರ್ಸ್ಗಳನ್ನು ಬಳಸಬಹುದು ಆದ್ದರಿಂದ ತ್ವರಿತವಾಗಿ ನಾವು ಇತರ ಉದಾಹರಣೆ ಮತ್ತು ಎಂಬೆಡೆಡ್ ಸಾಫ್ಟ್ವೇರ್ ಸಿಸ್ಟಮ್ ಅನ್ನು ತೆಗೆದುಕೊಳ್ಳುತ್ತೇವೆ ಮೈಕ್ರೋ ಕಂಪ್ಯೂಟರ್ ಹಾರ್ಡ್ವೇರ್ ಅನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಬೇಸಿಕ್ COCOMO ಇದು 45 ಪರ್ಸನ್ ಮೊಂತ್ಸ್ ಎಫರ್ಟ್ ಅಗತ್ಯವಿದೆ ಎಂದು ಊಹಿಸುತ್ತದೆ ಆದ್ದರಿಂದ ಇಲ್ಲಿ ನಾಲ್ಕು ಅಟ್ರಿಬ್ಯೂಟ್ಗಳು ಅಗತ್ಯವಿದೆ ಆದ್ದರಿಂದ ನೀವು ನಾಲ್ಕು ಕಾಸ್ಟ್ ಡ್ರೈವರ್ಸ್ಅನ್ನು ಕಂಡುಹಿಡಿಯಬೇಕಾದ ಒಂದು ರಿಲೈಯಬಿಲಿಟಿ ಸಂಗ್ರಹಣೆ ಸಮಯ ಮತ್ತು ಟೂಲ್ ಈ ಮೌಲ್ಯಗಳನ್ನು ಈ ಎಂಬೆಡೆಡ್ ಸಾಫ್ಟ್ವೇರ್ ಸಿಸ್ಟಮ್ ಗಾಗಿ ಈಗಾಗಲೇ ನೀಡಲಾಗಿದೆ ಎಂದು ಭಾವಿಸೋಣ ಆದ್ದರಿಂದ ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಈಗ ಏನಾಗಬಹುದು ಎಂದು ಪ್ರಯತ್ನವನ್ನು ಊಹಿಸಬಹುದು ಅಥವಾ ಎಫರ್ಟ್ ಅನ್ನು ಎಸ್ಟಿಮೇಟ್ ಮಾಡಬಹುದು ಆದ್ದರಿಂದ ಈಗಾಗಲೇ ಮೂಲಭೂತ COCOMO 45 ಪರ್ಸನ್ ಮೊಂತ್ಸ್ ನೀಡುತ್ತದೆ ಆದ್ದರಿಂದ 45 ಪ್ರಯತ್ನದ ಹೊಂದಾಣಿಕೆಗೆ ಎಫರ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ವನ್ನು ನಾವು ಕಂಡುಹಿಡಿಯಬಹುದು ಇವೆಲ್ಲವನ್ನೂ ಗುಣಿಸಿ ಏನು ಕಾಸ್ಟ್ ಡ್ರೈವರ್ಗಳ ಮೌಲ್ಯಗಳು ಆದ್ದರಿಂದ ಕಾಸ್ಟ್ ಡ್ರೈವರ್ರಿಗೆ ಈ ಮೌಲ್ಯಗಳನ್ನು ಮಾರ್ಪಡಿಸಲಾಗಿದೆ ಮತ್ತು ಗುಣಿಸಲಾಗುತ್ತದೆ ಆದ್ದರಿಂದ ಇದು ನಿಮಗೆ 76 ಪರ್ಸನ್ ಮೊಂತ್ಸ್ಗಳನ್ನು ನೀಡುತ್ತದೆ ಆದ್ದರಿಂದ ಪ್ರತಿ ತಿಂಗಳಿಗೆ ನಾವು ಪ್ರತಿ ರೂಪಾಯಿಯನ್ನು ಪಾವತಿಸಬೇಕಾದ ವ್ಯಕ್ತಿಯ ತಿಂಗಳ ವೆಚ್ಚ 50000 ಎಂದು ಊಹಿಸಿ ಆದ್ದರಿಂದ ಈ ಎಂಬೆಡೆಡ್ ಸಾಫ್ಟ್ವೇರ್ ಸಿಸ್ಟಮ್ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಲು ಒಟ್ಟು ವೆಚ್ಚವು 76 ರಿಂದ 50000 ಇದು 3800000 ರೂಪಾಯಿಗಳಿಗೆ ಸಮನಾಗಿರುತ್ತದೆ ಆದ್ದರಿಂದ ನೀವು ಈ ರೀತಿಯಲ್ಲಿ ಎಂಬೆಡೆಡ್ ಸಾಫ್ಟ್ವೇರ್ ಬಳಸಬಹುದು ನೀವು ಎಸ್ಟಿಮೇಟ್ ಮಾಡಲು ಅಥವಾ ಪರಿಷ್ಕರಿಸಲು ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಅನ್ನು ಬಳಸಬಹುದು ಆದ್ದರಿಂದ ಈಗ ನಾವು ಮೂಲಭೂತ ಮತ್ತು ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಯ ನ್ಯೂನತೆಗಳ ಬಗ್ಗೆ ತ್ವರಿತವಾಗಿ ನೋಡೋಣ ಉತ್ತಮ ನಿಖರತೆಗಾಗಿ COCOMO ಸಂಸ್ಥೆಯ ಪರಿಸರಕ್ಕೆ ಮಾಪನಾಂಕ ನಿರ್ಣಯಿಸಬೇಕಾಗಿದೆ ಅಲ್ಲಿ ನೀವು ನನ್ನ ಕೆಲವು ಬದಲಾವಣೆಗಳನ್ನು ಮಾಡಿದರೆ ಪ್ಯಾರಾಮೀಟರ್ ಬದಲಾವಣೆಗೆ ಇದು ತುಂಬಾ ಸೂಕ್ಷ್ಮವಾಗಿರುತ್ತದೆ ನೀವು ಕೇವಲ ಸಣ್ಣ ಹೊಂದಾಣಿಕೆಗಳನ್ನು ಮಾಡಿದರೆ10 KLOC ಯೋಜನೆಯಲ್ಲಿ ವ್ಯಕ್ತಿ ವರ್ಷದ ವ್ಯತ್ಯಾಸದಲ್ಲಿ ಸಣ್ಣ ಬದಲಾವಣೆಗಳು ಸಂಭವಿಸಬಹುದು ಇದು ವಿಶಾಲವಾದ ಬ್ರಷ್ ಮೊಡೆಲ್ ಆಗಿದ್ದು ಅದು ಅನೇಕ ಗಮನಾರ್ಹ ದೋಷಗಳನ್ನು ಉಂಟುಮಾಡಬಹುದು ಇವುಗಳು ಕೆಲವು ನ್ಯೂನತೆಗಳಾಗಿವೆ ಅದೇ ರೀತಿ ಈ ಆಧುನಿಕತೆಯಲ್ಲಿ ನಿಮಗೆ ತಿಳಿದಿರುವಂತೆ ಇಂದಿನ ಸಾಫ್ಟ್ವೇರ್ ಮರುಬಳಕೆ ಏನು ಅಪ್ಲಿಕೇಶನ್ ಜನರೇಶನ್ ಪ್ರೊಗ್ರಮ್ಸ್ ಗಳು ಇವೆ ಆಬ್ಜೆಕ್ಟ್ ಓರಿಎಂಟೆಡ್ ಅಪ್ರೋಚ್ ಅನ್ನು ಬಳಸಲಾಗುತ್ತದೆ ಮತ್ತು ಮರುಬಳಕೆ ರಿವರ್ಸ್ ಎಂಜಿನಿಯರಿಂಗ್ ಅಪ್ಲಿಕೇಶನ್ ಟ್ರಾನ್ಸ್ಲೇಷನ್ ಮುಂತಾದ ಅಪ್ಲಿಕೇಶನ್ ಎಂಜಿನಿಯರಿಂಗ್ ಇತ್ಯಾದಿ ಆದ್ದರಿಂದ ತ್ವರಿತ ಅಭಿವೃದ್ಧಿ ಅಗತ್ಯವಿದೆ ಆದ್ದರಿಂದ ಈ ಮೂಲಭೂತ ಮತ್ತು ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಅವರು ಈ ಆಧುನಿಕ ಅಭ್ಯಾಸಗಳನ್ನು ಪರಿಗಣಿಸುವುದಿಲ್ಲ ಆದ್ದರಿಂದ ಒಂದು ಆದ್ದರಿಂದ ಇವು ಮೂಲಭೂತ ಮತ್ತು ಇಂಟರ್ಮೀಡಿಯೇಟ್ COCOMO ಮೊಡೆಲ್ಗಳು ಮಾಡದ ಕೆಲವು ನ್ಯೂನತೆಗಳಾಗಿವೆ ಈ ಮೊಡರ್ನ್ ಪ್ರೋಗ್ರಾಮಿಂಗ್ ಅಭ್ಯಾಸಗಳನ್ನು ಏನು ಆದ್ದರಿಂದ ಇನ್ನೊಂದು ಮೊಡೆಲ್ಗೆ ಹೋಗಬೇಕಾಗಿದೆ ಆದ್ದರಿಂದ ಈ ಎರಡೂ ಮೊಡೆಲ್ಗಳು ಎಂದು ಹೇಳುವ ಮತ್ತೊಂದು ಪ್ರಮುಖ ನ್ಯೂನತೆಯಿದೆ ಎಂದು ನಾವು ಇನ್ನೂ ನೋಡುತ್ತೇವೆ ಮೂಲ ಮೊಡೆಲ್ ಮತ್ತು ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಅವರು ಸಾಫ್ಟ್ವೇರ್ ಪ್ರಾಡಕ್ಟ್ ಅನ್ನು ಪರಿಗಣಿಸುತ್ತಾರೆ ಒಂದೇ ಹೊಮೊಜೀನ್ಯಸ್ ಎಂಟಿಟಿಆಗಿ ಇದು ಕೇವಲ ಒಂದು ರೀತಿಯ ಘಟಕಗಳನ್ನು ಪರಿಗಣಿಸಿದಂತೆ ಆದಾಗ್ಯೂ ಹೆಚ್ಚಿನ ದೊಡ್ಡ ಸಿಸ್ಟಮ್ಗಳು ಅವುಗಳು ಹಲವಾರು ಸಣ್ಣ ಸಬ್ ಸಿಸ್ಟಮ್ಗಳಿಂದ ಮಾಡಲ್ಪಟ್ಟಿದೆ ಅಲ್ಲಿ ಕೆಲವು ಸಬ್ ಸಿಸ್ಟಮ್ಗಳನ್ನು ಸಾವಯವ ಸಮಯದ ಪ್ರಕಾರವೆಂದು ಪರಿಗಣಿಸಬಹುದು ಕೆಲವು ಸಬ್ ಸಿಸ್ಟಮ್ಗಳು ಇರಬಹುದು ಯಾವ ಎಂಬೆಡೆಡ್ ಪ್ರಕಾರ ಕೆಲವು ಸಬ್ ಸಿಸ್ಟಮ್ಗಳು ಅರೆ ಬೇರ್ಪಟ್ಟ ಪ್ರಕಾರವಾಗಿದೆ ಸರಿಯಾ ಮತ್ತು ಕೆಲವು ಸಂದರ್ಭಗಳಲ್ಲಿ ರಿಲೈಯಬಿಲಿಟಿ ಕೆಲವು ಸಿಸ್ಟಮ್ಗಳಿಗೆ ಹೆಚ್ಚಿನ ರಿಲೈಯಬಿಲಿಟಿಯ ಅಗತ್ಯವಿರುತ್ತದೆ ಅವಶ್ಯಕತೆಗಳು ಅಥವಾ ಅವುಗಳಲ್ಲಿ ಕೆಲವು ಕಡಿಮೆ ರಿಲೈಯಬಿಲಿಟಿಯ ಅಗತ್ಯತೆಗಳ ಅಗತ್ಯವಿರಬಹುದು ಆದ್ದರಿಂದ ನಿಮ್ಮ ಬೇಸಿಕ್ ಮತ್ತು ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಈ ಎಲ್ಲಾ ವಿಷಯಗಳನ್ನು ನಿಭಾಯಿಸಲು ಸಾಧ್ಯವಿಲ್ಲ ಏಕೆಂದರೆ ಇದು ಎಲ್ಲಾ ಉಪ ಘಟಕಗಳನ್ನು ಒಂದೇ ರೀತಿ ಪರಿಗಣಿಸಲಾಗುತ್ತದೆ ಎಂದು ಪರಿಗಣಿಸುತ್ತದೆ ಏಕೆಂದರೆ ಏನು ಸಾಫ್ಟ್ವೇರ್ ಪ್ರಾಡಕ್ಟ್ ಅನ್ನು ಒಂದೇ ಹೊಮೊಜೀನ್ಯಸ್ ಎಂಟಿಟಿ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದಲೇ COCOMO ದ ಹೊಸ ಮತ್ತೊಂದು ಸುಧಾರಿತ ಮೊಡೆಲ್ ಅಸ್ತಿತ್ವಕ್ಕೆ ಬಂದಿದೆ ಇದನ್ನು ಕಂಪ್ಲೀಟ್ COCOMO ಅಥವಾ ಡೀಟೈಲ್ಡ್ COCOMO ಎಂದು ಕರೆಯಲಾಗುತ್ತದೆ ಇದು ಬೇಸಿಕ್ ಮತ್ತು ಇಂಟರ್ಮೀಡಿಯೇಟ್ COCOMO ಮೊಡೆಲ್ ದ ಕೆಲವು ಮಿತಿಗಳನ್ನು ಮೀರಿಸುತ್ತದೆ ಇದು ಹೇಗೆ ಕೆಲಸ ಮಾಡುತ್ತದೆ ಇಲ್ಲಿ ವೆಚ್ಚ ಪ್ರತಿಯೊಂದು ಸಬ್ ಸಿಸ್ಟಮ್ ಅನ್ನು ಮೊದಲು ಈ ಬೇಸಿಕ್ COCOMO ಅಥವಾ ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಅನ್ನು ಬಳಸಿಕೊಂಡು ಪ್ರತ್ಯೇಕವಾಗಿ ಎಸ್ಟಿಮೇಟ್ ಮಾಡಲಾಗಿದೆ ನಂತರ ಒಟ್ಟು ಮೊತ್ತವನ್ನು ಪಡೆಯಲು ಸಬ್ ಸಿಸ್ಟಮ್ಗಳ ವೆಚ್ಚವನ್ನು ಸೇರಿಸಲಾಗುತ್ತದೆ ಆದ್ದರಿಂದ ನಾನು ನಿಮಗೆ ಈಗಾಗಲೇ ಹೇಳಿದಂತೆ ಕೆಲವು ಸಬ್ ಸಿಸ್ಟಮ್ಗಳು ಸಾವಯವ ಇರಬಹುದು ಕೆಲವು ಸಬ್ ಸಿಸ್ಟಮ್ಗಳು ಅರೆ ಬೇರ್ಪಡಬಹುದು ಕೆಲವು ಸಬ್ ಸಿಸ್ಟಮ್ಗಳು ಎಂಬೆಡೆಡ್ ಇರಬಹುದು ಕೆಲವು ವಸ್ತುಗಳಲ್ಲಿ ಅವುಗಳ ವಿರಿಲೈಯಬಿಲಿಟಿ ತುಂಬಾ ಹೆಚ್ಚಿರಬಹುದು ಆದ್ದರಿಂದ ನೀವು ಪ್ರತಿ ಸಬ್ ಸಿಸ್ಟಮ್ನ ವೆಚ್ಚವನ್ನು ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ನಂತರ ಎಸ್ಟಿಮೇಟ್ ಮಾಡಬೇಕು ಒಟ್ಟು ವೆಚ್ಚವನ್ನು ಪಡೆಯಲು ಅವುಗಳನ್ನು ವಸ್ತುವಿನ ವೆಚ್ಚವನ್ನು ಸೇರಿಸಲಾಲಾಗಿದೆ ಇದು ಅಂತಿಮ ಎಸ್ಟಿಮೇಟ್ನಲ್ಲಿ ಎರರ್ನ ಮಾರ್ಜಿ ಅನ್ನು ಕಡಿಮೆ ಮಾಡುತ್ತದೆ ನಿಸ್ಸಂಶಯವಾಗಿ ನಾವು ಕಡಿಮೆ ಎರರ್ಅನ್ನು ಪಡೆಯುತ್ತೇವೆ ಅಥವಾ ಇದು ಕಡಿಮೆ ಮಾಡುತ್ತದೆ ಅವುಗಳ ಅಂಚು ಅಂತಿಮ ಎಸ್ಟಿಮೇಟ್ನಲ್ಲಿದೆ ಈಗ ನಾವು ಒಂದು ಸಣ್ಣ ಉದಾಹರಣೆಯನ್ನು ತ್ವರಿತವಾಗಿ ತೆಗೆದುಕೊಳ್ಳೋಣ ಮ್ಯಾನೇಜ್ಮೆಂಟ್ ಇನ್ಫೋರ್ಮೇಷನ್ ಸಿಸ್ಟಮ್ ದೇಶಾದ್ಯಂತ ಹಲವಾರು ಸ್ಥಳಗಳಲ್ಲಿ ಕಚೇರಿಗಳನ್ನು ಹೊಂದಿರುವ ಸಂಸ್ಥೆಗಾಗಿ ನಾವು ಅಭಿವೃದ್ಧಿಪಡಿಸಬೇಕು ಎಂದು ಭಾವಿಸೋಣ ಆದ್ದರಿಂದ ಇದು ತುಂಬಾ ಸಂಕೀರ್ಣವಾದ ಯೋಜನೆಯಾಗಿದೆ ಇದು ಏಕರೂಪವಲ್ಲ ಯೋಜನೆ ಇದು ವಿವಿಧ ರೀತಿಯ ಸಬ್ ಸಿಸ್ಟಮ್ಗಳನ್ನು ಒಳಗೊಂಡಿದೆ ಒಂದು ಭಾಗವು ಡೇಟಾ ಬೇಸ್ ಭಾಗವನ್ನು ಹೊಂದಿರಬಹುದು ನೀವು ಸೆಮಿ ಡಿಟ್ಯಾಚೇಡ್ ಸಿಸ್ಟಮ್ ಎಂದು ಪರಿಗಣಿಸಬಹುದು ಒಂದು ಭಾಗ ಒಂದು ಘಟಕವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗಳ ಅಭಿವೃದ್ಧಿಯನ್ನು ಹೊಂದಿರಬಹುದು ನಿಸ್ಸಂಶಯವಾಗಿ ಇದನ್ನು ಸಾವಯವ ಘಟಕ ಅಥವಾ ಸಾವಯವ ಉತ್ಪನ್ನ ಎಂದು ಪರಿಗಣಿಸಲಾಗುತ್ತದೆ ಅಂತೆಯೇMIS ದೇಶದ ವಿವಿಧ ಸ್ಥಳಗಳಲ್ಲಿ ಕಚೇರಿಗಳನ್ನು ಹೊಂದಿದೆ ಆದ್ದರಿಂದ ಈ ವಿವಿಧ ಕಚೇರಿಗಳು ಅವರು ಸಂವಹನ ಮಾಡಬೇಕು ಆದ್ದರಿಂದ ನೀವು ಸಂವಹನಕ್ಕಾಗಿ ಮಾಡ್ಯೂಲ್ ಅನ್ನು ಸಹ ಅಭಿವೃದ್ಧಿಪಡಿಸಬೇಕು ಆದ್ದರಿಂದ ಈ ಮಾಡ್ಯೂಲ್ ಅನ್ನು ಎಂಬೆಡೆಡ್ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈಗ ನಾವು ಏನು ಮಾಡಬೇಕು ಬೇಸಿಕ್ COCOMO ಅಥವಾ ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಅನ್ನು ಬಳಸಿಕೊಂಡು ಮೂರು ವಿಭಿನ್ನ ಪ್ರಕಾರಗಳಾಗಿರುವ ಈ ಮೂರು ಘಟಕಗಳಿಗೆ ವೆಚ್ಚವನ್ನು ಲೆಕ್ಕಹಾಕಿ ಅಥವಾ ವೆಚ್ಚವನ್ನು ಅಂದಾಜು ಮಾಡಿ ನಂತರ ನೀವು ಏನು ಮಾಡುತ್ತೀರಿ ಪ್ರತ್ಯೇಕ ಘಟಕಗಳ ಬೆಲೆಯನ್ನು ಸೇರಿಸಿ ಸರಿ ಈ ಪ್ರತಿಯೊಂದು ಘಟಕಗಳಿಗೆ ಪ್ರತ್ಯೇಕ ಘಟಕಗಳ ಬೆಲೆಯನ್ನು ಪ್ರತ್ಯೇಕವಾಗಿ ಅಂದಾಜು ಮಾಡಿ ನಂತರ ನೀವು ಈ ಪ್ರತಿಯೊಂದು ಘಟಕಗಳ ವೆಚ್ಚವನ್ನು ಸೇರಿಸಿ ಇದು ನಿಮಗೆ ಒಟ್ಟಾರೆ ವೆಚ್ಚವನ್ನು ಸಿಸ್ಟಮ್ನ ಒಟ್ಟು ವೆಚ್ಚವನ್ನು ನೀಡುತ್ತದೆ ಈ ಮಾರ್ಗದಲ್ಲಿ ಸಂಪೂರ್ಣ COCOMO ಅಥವಾ ಡೀಟೇಲ್ COCOMO ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಅಂತಿಮವಾಗಿ ನಾವು ಇಂಟರ್ಮೀಡಿಯೇಟ್ COCOMO ಮೊಡೆಲ್ನ ಮೂಲಭೂತ ಅಂಶಗಳನ್ನು ಚರ್ಚಿಸಿ ಸಾರಾಂಶಕ್ಕೆ ಬಂದಿದ್ದೇವೆ ನಾವು ವಿಭಿನ್ನ ಕಾಸ್ಟ್ ಡ್ರೈವರ್ಸ್ ಅಥವಾ ಗುಣಾಕಾರಗಳನ್ನು ಪ್ರಸ್ತುತಪಡಿಸಿದ್ದೇವೆ 15 ಕಾಸ್ಟ್ ಡ್ರೈವರ್ಸ್ ಮತ್ತು ಅವರ ಮೌಲ್ಯಗಳನ್ನು ನಾವು ನೋಡಿದ್ದೇವೆ ನಂತರ ನಾವು ವೆಚ್ಚವನ್ನು ಮತ್ತು ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಬಳಸಿಕೊಂಡು ಎಫರ್ಟ್ ಎಸ್ಟಿಮೇಟ್ಅನ್ನು ವಿವರಿಸಿದ್ದೇವೆ ನಾವು ಬೇಸಿಕ್ ಮತ್ತು ಇಂಟರ್ಮೀಡಿಯೇಟ್ COCOMO ಮೊಡೆಲ್ನ ಕೆಲವು ಮಿತಿಗಳನ್ನು ತೋರಿಸಿದ್ದೇವೆ ಇಂಟರ್ಮೀಡಿಯೇಟ್ COCOMO ಮೊಡೆಲ್ ಅನ್ನು ಬಳಸಿಕೊಂಡು ಕಾಸ್ಟ್ ಮತ್ತು ಎಫರ್ಟ್ ಎಸ್ಟಿಮೇಟ್ ಕುರಿತು ನಾವು ಕೆಲವು ಉದಾಹರಣೆಗಳನ್ನು ಅಭ್ಯಾಸ ಮಾಡಿದ್ದೇವೆ ನಾವು ಮೂಲಭೂತ ಪರಿಕಲ್ಪನೆಗಳನ್ನು ಸಹ ಚರ್ಚಿಸಿದ್ದೇವೆ ಕಂಪ್ಲೀಟ್ COCOMO ಅಥವಾ ಡೀಟೈಲ್ಡ್ COCOMO ಇದು ನಾವು ನೋಡಿದ ಸಾರಾಂಶವಾಗಿದೆ ಮತ್ತು ನಾವು ಈ ಪುಸ್ತಕಗಳಿಂದ ತೆಗೆದುಕೊಂಡಿದ್ದೇವೆ ಈ ಪಠ್ಯಗಳು